ಸೇವಾ ನಿರ್ವಹಣೆ ಅಂಶಗಳು ಹಲೋ ನಾನು ಕಾನ್ಪುರದ ಐಐಟಿಯಿಂದ ಜಯಂತ ಚಟರ್ಜಿ ಮತ್ತು ನಾವು ವ್ಯವಸ್ಥಾಪಕ ಸೇವೆಗಳು ಮತ್ತು ಸೇವಾ ವ್ಯವಹಾರದಲ್ಲಿನ ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಮತ್ತು ಸಾಮಾನ್ಯವಾಗಿ ಎಲ್ಲಾ ವ್ಯವಹಾರಗಳ ಕ್ಷೇತ್ರದಲ್ಲಿ ಸೇವಾ ಪ್ರಾಬಲ್ಯದ ಕಾರ್ಯಾಚರಣೆಗಳ ತರ್ಕದೊಂದಿಗೆ ಚರ್ಚಿಸುತ್ತಿದ್ದೇವೆ ಇದು ನಮ್ಮ 2 ನೇ ವಾರ ಮತ್ತು ಈ ವಾರದಲ್ಲಿ ನಮ್ಮ ಮೊದಲ ಮಾಡ್ಯೂಲ್ ಸರ್ವೀಸಸ್ ಮ್ಯಾನೇಜ್ಮೆಂಟ್ ಎಲಿಮೆಂಟ್ಸ್ ಆಫ್ ಸರ್ವೀಸಸ್ ಮ್ಯಾನೇಜ್ಮೆಂಟ್ ಆದರೆ ನಾನು ಇಂದಿನ ವಿಷಯಕ್ಕೆ ಪ್ರಾರಂಭಿಸುವ ಮೊದಲು ಕಳೆದ ವಾರದಲ್ಲಿ ನಾವು ಚರ್ಚಿಸಿದ ಮುಖ್ಯ ಅಂಶಗಳು ಯಾವುವು ಎಂಬುದರ ಬಗ್ಗೆ ನಾನು ಸ್ವಲ್ಪ ಪುನರಾವರ್ತಿಸುತ್ತೇನೆ ಮತ್ತು ನಿಮ್ಮಲ್ಲಿ ಕೆಲವರು ಕೆಲವು ಸ್ಪಷ್ಟೀಕರಣವನ್ನು ಕೇಳಿದ್ದಾರೆ ಮತ್ತು ನಾನು ಅದನ್ನು ಒದಗಿಸಲಿದ್ದೇನೆ ಕಳೆದ ವಾರ ಮುಖ್ಯವಾಗಿ ನಾವು ಸೇವೆಗಳ ವ್ಯವಹಾರದ ಸಂಪೂರ್ಣ ಡೊಮೇನ್ನ ಅವಲೋಕನವನ್ನು ಮತ್ತು ಆವೃತ್ತಿಯಲ್ಲಿ ತೆಗೆದುಕೊಂಡಿದ್ದೇವೆ ನಾವು ಸೇವಾ ತರ್ಕವನ್ನು ಸಹ ನೋಡಿದ್ದೇವೆ ಅದು ಇಂದು ಅನ್ವಯವಾಗುವ ತರ್ಕ ಅಥವಾ ಅನ್ವಯವಾಗುವ ವ್ಯವಹಾರ ತತ್ವಶಾಸ್ತ್ರ ಅಥವಾ ಪ್ರಪಂಚದಾದ್ಯಂತ ಸಾಮಾನ್ಯವಾಗಿ ಹೊಸ ವ್ಯವಹಾರ ಮಾದರಿಗಳನ್ನು ರಚಿಸುತ್ತದೆ ಆದರೆ ಸೇವೆಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಸೇವೆಯ ಮೂಲ ಅಥವಾ ಶಾಸ್ತ್ರೀಯ ವ್ಯಾಖ್ಯಾನದಿಂದ ಸ್ಥಳಾಂತರಗೊಂಡಿದ್ದೇವೆ ಅಲ್ಲಿ ಸೇವೆಯನ್ನು ಸ್ವಲ್ಪಮಟ್ಟಿಗೆ ಕೆಳಮಟ್ಟದ ಸರಕುಗಳೆಂದು ಪರಿಗಣಿಸಲಾಗುತ್ತಿತ್ತು ಅದು ಪ್ರಕೃತಿಯಲ್ಲಿ ಅಸ್ಥಿರವಾಗಿದೆ ಅಥವಾ ಆಧುನಿಕ ಮಾದರಿಗಳಿಗೆ ಹಾಳಾಗುತ್ತದೆ ಅಲ್ಲಿ ನಾವು ಸೇವೆಯನ್ನು ವ್ಯಾಪಾರ ಮಾಡುವ ಆದ್ಯತೆಯ ವಿಧಾನ ಸರಕುಗಳ ಮಾಲೀಕತ್ವದ ವರ್ಗಾವಣೆಯ ಬದಲು ಪರಿಹಾರಗಳ ಮೇಲೆ ಕೇಂದ್ರೀಕರಿಸುವುದನ್ನು ನೋಡುತ್ತೇವೆ ಸೇವೆಗಳನ್ನು ವ್ಯಾಖ್ಯಾನಿಸಲು ಮಾಲೀಕತ್ವ ಆಧಾರಿತ ವಿಧಾನದ ಈ ವರ್ಗಾವಣೆಯು ಈ ಫ್ರೇಮ್ ಕೆಲಸದಲ್ಲಿ ಐದು ವಿಶಾಲ ವರ್ಗಗಳನ್ನು ಉತ್ಪಾದಿಸುತ್ತದೆ ಮತ್ತು ಇವುಗಳಲ್ಲಿ ಯಾವುದೇ ಎರಡು ಅಥವಾ ಹೆಚ್ಚಿನದನ್ನು ವಿವಿಧ ರೀತಿಯ ಸೇವೆಗಳನ್ನು ರಚಿಸಲು ಸಂಯೋಜಿಸಬಹುದು ಈ ಐದು ಬ್ಲಾಕ್ಗಳೊಂದಿಗೆ ಇದು ಬಹುಮುಖ ಫ್ರೇಮ್ ಕೆಲಸವಾಗಿದೆ ಮತ್ತು ಈ ಐದು ಬ್ಲಾಕ್ಗಳ ವಿಷಯದಲ್ಲಿ ನಾವು ಹೊಸ ಸೇವೆಗಳನ್ನು ಹೇಗೆ ಗ್ರಹಿಸಬಹುದು ಮತ್ತು ಅಸ್ತಿತ್ವದಲ್ಲಿರುವ ಸೇವೆಗಳನ್ನು ಅರ್ಥಮಾಡಿಕೊಳ್ಳಬಹುದು ಎಂಬುದನ್ನು ನೀವು ನೋಡಬಹುದು ಉದಾಹರಣೆಗೆ ಒಪ್ಪಂದದ ಸರಕು ಮತ್ತು ಸೇವೆಗಳು ಆದ್ದರಿಂದ ಕೊರಿಯರ್ ಸೇವೆಗಳು ಅಥವಾ ನಿಮ್ಮ ಅಪಾರ್ಟ್ಮೆಂಟ್ ಮತ್ತು ವಿದ್ಯುತ್ ಸರಬರಾಜಿಗೆ ಮೂರನೇ ವ್ಯಕ್ತಿಯ ಲಾಜಿಸ್ಟಿಕ್ಸ್ ಅಥವಾ ಪೈಪ್ಡ್ ಗ್ಯಾಸ್ ಸೇವೆಯಂತಹ ಸೇವೆಗಳು ಇವೆಲ್ಲವೂ ಒಪ್ಪಂದದ ಸರಕು ಮತ್ತು ಸೇವೆಗಳಿಗೆ ಉದಾಹರಣೆಯಾಗಿದೆ ಅಲ್ಲಿ ಒಪ್ಪಂದದ ಪ್ರಕಾರ ಸರಕು ಮತ್ತು ಸೇವೆಗಳ ಸಂಯೋಜನೆಯು ನಿಮಗೆ ಲಭ್ಯವಿರಬಹುದು ಅಥವಾ ಅದು ಕೇವಲ ಸೇವೆ ಆಗಿರಬಹುದು ಅಥವಾ ಅದು ಕೇವಲ ಸರಕುಗಳಾಗಿರಬಹುದು ಮತ್ತು ಇದು ಒಂದು ಬ್ಲಾಕ್ ಆಗಿದೆ ಎರಡನೆಯ ಬ್ಲಾಕ್ ಅನ್ನು ಸ್ಥಳ ಮತ್ತು ಸ್ಥಳ ಬಾಡಿಗೆಗಳು ಎಂದು ವ್ಯಾಖ್ಯಾನಿಸಲಾಗಿದೆ ಅಪಾರ್ಟ್ಮೆಂಟ್ ಬಾಡಿಗೆಗೆ ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಇಡೀ ಕಟ್ಟಡವನ್ನು ಬಾಡಿಗೆಗೆ ಪಡೆಯುವುದು ಕಾರ್ಖಾನೆ ಆವರಣ ಅಥವಾ ನಿಮ್ಮ ಬಾಡಿಗೆ ನಿಮ್ಮ ಹೋಟೆಲ್ ಕೋಣೆಯ ಬಾಡಿಗೆ ಇವೆಲ್ಲವೂ ವ್ಯಾಖ್ಯಾನಿಸಲಾದ ಸ್ಥಳ ಮತ್ತು ಸ್ಥಳ ಬಾಡಿಗೆಗಳ ಉದಾಹರಣೆಗಳಾಗಿವೆ ಈ ಫ್ರೇಮ್ ಕೆಲಸದಲ್ಲಿ ನೀವು ನೋಡುವಂತೆ ನಾವು ಇದನ್ನು ಸಂಯೋಜಿಸಬಹುದು ಮತ್ತು ಆದ್ದರಿಂದ ಇದು ಕೆಲವು ರೀತಿಯ ಸರಕುಗಳ ಪೂರೈಕೆ ಅಥವಾ ಕೆಲವು ರೀತಿಯ ಘಟಕಗಳ ಸಂಸ್ಕರಣೆಗಾಗಿ ಕೆಲವು ಒಪ್ಪಂದದ ಷರತ್ತುಗಳನ್ನು ಒಳಗೊಂಡಂತೆ ಬಾಡಿಗೆಗೆ ತೆಗೆದುಕೊಳ್ಳುವ ಹೊರಗುತ್ತಿಗೆ ಉತ್ಪಾದನಾ ಸೌಲಭ್ಯವಾಗಿದೆ ನಂತರ ಕಾರ್ಮಿಕ ಮತ್ತು ಪರಿಣತಿಯು ಹೆಚ್ಚು ಒಪ್ಪಂದ ಮಾಡಿಕೊಳ್ಳುತ್ತದೆ ನಮ್ಮ ದೇಶದಲ್ಲಿ ಹೆಚ್ಚಿನ ಬೆಳವಣಿಗೆಯ ಉದ್ಯಮ ಪ್ರದೇಶ ಉದಾಹರಣೆಗೆ ಈ ಎಲ್ಲಾ ಸಾಫ್ಟ್ವೇರ್ ಹೊರಗುತ್ತಿಗೆ ವಿಭಿನ್ನ ರೀತಿಯ ಜ್ಞಾನ ಸೇವಾ ಹೊರಗುತ್ತಿಗೆ ಮತ್ತು ಹೀಗೆ ಆದ್ದರಿಂದ ಅದನ್ನೇ ನಾವು ಕಾರ್ಮಿಕ ಮತ್ತು ಪರಿಣತಿ ಒಪ್ಪಂದ ಎಂದು ಕರೆಯುತ್ತೇವೆ ಆದ್ದರಿಂದ ಯುರೋಪಿನ ಹೃದಯಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಸಂಸ್ಥೆ ಇರಬಹುದು ಆದರೆ ಅವರ ಜ್ಞಾನದ ಕೆಲಸ ಅಥವಾ ಅವರ ವಿವಿಧ ರೀತಿಯ ಹಿನ್ನೆಲೆ ಮಾಹಿತಿಯ ಸಂಸ್ಕರಣೆಯನ್ನು ಗುರಗಾಂವ್ ಅಥವಾ ಭಾರತದ ಬೆಂಗಳೂರಿನಲ್ಲಿ ಮಾಡಬಹುದು ಅಥವಾ ಫಿಲಿಪೈನ್ಸ್ ಅಥವಾ ಶ್ರೀಲಂಕಾದಲ್ಲಿ ಮಾಡಬಹುದು ಆದ್ದರಿಂದ ಇವು ಕಾರ್ಮಿಕ ಮತ್ತು ಪರಿಣತಿಯ ಒಪ್ಪಂದಗಳು ಮತ್ತು ಇವು ದೈಹಿಕವಾಗಿರಬಹುದು ಜನರ ಮೂಲಕ ಬೇರೆಡೆಗೆ ಹೋಗುವ ಜನರು ಒದಗಿಸುತ್ತಾರೆ ಅಥವಾ ಈ ಪ್ರವೇಶ ಮತ್ತು ವ್ಯವಸ್ಥೆಗಳು ಮತ್ತು ನೆಟ್ವರ್ಕ್ಗಳ ಬಳಕೆಯೊಂದಿಗೆ ಇದನ್ನು ಈ ಬ್ಲಾಕ್ನೊಂದಿಗೆ ಸಂಯೋಜಿಸಬಹುದು ಆದ್ದರಿಂದ ಇದು ನಮ್ಮ ಮೊಬೈಲ್ ಫೋನ್ ಸೇವೆ ಅಥವಾ ಇಂಟರ್ನೆಟ್ ಸೇವೆಯಂತಿದೆ ಮತ್ತು ನೀವು ಈ ಬ್ಲಾಕ್ ಮತ್ತು ಆ ಬ್ಲಾಕ್ ಅನ್ನು ಸಂಯೋಜಿಸಿದರೆ ನೀವು ಹೊಸ ವರ್ಗದ ಸೇವೆಯನ್ನು ರಚಿಸಬಹುದು ಅದು ಜ್ಞಾನದ ಕೆಲಸದ ದೂರಸ್ಥ ವಿತರಣೆ ಅಥವಾ ಸಾಫ್ಟ್ವೇರ್ ಸೇವೆಯ ದೂರಸ್ಥ ವಿತರಣೆ ಅಥವಾ ಇಂಟರ್ನೆಟ್ ಆಧಾರಿತ ದೂರಸ್ಥ ವಿತರಣೆ ಕ್ಲೌಡ್ ಆಧಾರಿತ ಡೇಟಾ ಸಂಸ್ಕರಣೆ ದತ್ತಾಂಶ ಉಗ್ರಾಣ ದತ್ತಾಂಶ ವಿಶ್ಲೇಷಣಾತ್ಮಕ ಸೇವೆಗಳು ಹೀಗೆ ಆದ್ದರಿಂದ ಈ ಐದು ಬ್ಲಾಕ್ಗಳ ಪರಿಭಾಷೆಯಲ್ಲಿ ವಿವಿಧ ರೀತಿಯ ಹೊಸ ಸೇವೆಗಳಿವೆ ಅಥವಾ ಹೊಸ ಸೇವಾ ವ್ಯವಹಾರ ಕಲ್ಪನೆಗಳು ಮತ್ತು ಮಾದರಿಗಳನ್ನು ರಚಿಸಲು ಈ ಐದು ಬ್ಲಾಕ್ಗಳು ನಮಗೆ ಸಹಾಯ ಮಾಡುತ್ತವೆ ಮತ್ತು ಭೌತಿಕ ಪರಿಸರವನ್ನು ಹಂಚಿಕೊಳ್ಳಲು ಪ್ರವೇಶ ಇದು ಈಜು ಕ್ಲಬ್ ಅಥವಾ ಜಿಮ್ ಅಥವಾ ಸ್ಪಾ ಸದಸ್ಯತ್ವ ಅಥವಾ ವಿವಿಧ ರೀತಿಯ ಆರೋಗ್ಯ ಸೌಲಭ್ಯಗಳನ್ನು ಇದರಲ್ಲಿ ಅರ್ಥೈಸಿಕೊಳ್ಳಬಹುದು ಆದ್ದರಿಂದ ಈ ಐದು ಬ್ಲಾಕ್ಗಳು ಮುಖ್ಯವಾಗಿ ಸೇವೆಗಳನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಕೀಳರಿಮೆ ವರ್ಗದ ಸರಕುಗಳ ಗುಂಪಾಗಿ ನೋಡುವುದಕ್ಕಿಂತ ಹೆಚ್ಚಾಗಿ ನೋಡುವ ಒಂದು ಪರ್ಯಾಯ ಮಾರ್ಗವನ್ನು ಒದಗಿಸುತ್ತವೆ ಅವುಗಳು ಅಮೂರ್ತ ಮತ್ತು ಹಾಳಾಗಬಲ್ಲವು ಮತ್ತು ವೈವಿಧ್ಯತೆ ಮತ್ತು ಬೇರ್ಪಡಿಸಲಾಗದಂತಹವುಗಳಾಗಿವೆ ಈ ವಿಷಯಗಳು ಸಹಜವಾಗಿ ನಾವು ಹೆಚ್ಚು ವಿವರವಾಗಿ ಚರ್ಚಿಸುತ್ತೇವೆ ಈ ಸೇವೆಗಳ ಗುಣಲಕ್ಷಣಗಳನ್ನು ನಾವು ಈ ವಾರ ಎರಡನೇ ವಾರದಲ್ಲಿ ಹೆಚ್ಚು ವಿವರವಾಗಿ ಚರ್ಚಿಸುತ್ತೇವೆ ಈಗ ನಿಮ್ಮಲ್ಲಿ ಕೆಲವರು ಸ್ಪಷ್ಟೀಕರಣವನ್ನು ಕೇಳಿರುವ ಇನ್ನೊಂದು ಹಂತವನ್ನು ನೋಡೋಣ ಇವು ಸೇವೆಗಳ ಗುಣಲಕ್ಷಣಗಳಾಗಿವೆ ಇದು ಸರಳವಾದ 2 ಬೈ 2 ಮ್ಯಾಟ್ರಿಕ್ಸ್ ನಾಲ್ಕು ವರ್ಗಗಳ ಸೇವೆಗಳು ಇಲ್ಲಿ ಲಂಬ ಅಕ್ಷದಲ್ಲಿ ನಾವು ಸ್ಪಷ್ಟವಾದ ಕ್ರಿಯೆ ಮತ್ತು ಅಮೂರ್ತ ಕ್ರಿಯೆಯನ್ನು ಹೊಂದಿದ್ದೇವೆ ಮತ್ತು ಸಮತಲ ಅಕ್ಷದಲ್ಲಿ ನಾವು ಜನರು ಮತ್ತು ಸ್ವಾಧೀನವನ್ನು ಹೊಂದಿದ್ದೇವೆ ಆದ್ದರಿಂದ ಜನರ ಮೇಲೆ ಸ್ಪಷ್ಟವಾದ ಕ್ರಿಯೆಗಳನ್ನು ನಡೆಸಿದರೆ ಅದು ಆರೋಗ್ಯ ಸೇವೆಯಂತೆ ಇರಬಹುದು ನಿಮ್ಮ ದಂತವೈದ್ಯರ ಭೇಟಿಗೆ ಇವು ಜನರ ಮೇಲೆ ಸ್ಪಷ್ಟವಾದ ಕ್ರಿಯೆಗಳ ಅಂಶಗಳಾಗಿವೆ ಸ್ಪಷ್ಟವಾದ ಕ್ರಿಯೆಗಳನ್ನು ಸಹ ಆಸ್ತಿಗಳ ಮೇಲೆ ನಿರ್ವಹಿಸಬಹುದು ಮರುಪೂರಣಕ್ಕಾಗಿ ನಿಮ್ಮ ಕಾರನ್ನು ಗ್ಯಾಸ್ ಸ್ಟೇಷನ್ಗೆ ಕರೆದೊಯ್ಯುತ್ತೀರಿ ಆದ್ದರಿಂದ ಒಂದು ಸ್ಥಾನದಲ್ಲಿ ಸ್ಪಷ್ಟವಾದ ಕ್ರಿಯೆಯನ್ನು ನಡೆಸಲಾಗುತ್ತದೆ ಆದ್ದರಿಂದ ಇವು ಸೇವೆಗಳನ್ನು ವರ್ಗೀಕರಿಸುವ ಎರಡು ಆಸಕ್ತಿದಾಯಕ ಮಾರ್ಗಗಳಾಗಿವೆ ಅಂತೆಯೇ ನೀವು ಅಮೂರ್ತ ಕ್ರಿಯೆಗಳನ್ನು ನೋಡಿದರೆ ಉದಾಹರಣೆಗೆ ಜನರ ಮನಸ್ಸನ್ನು ನಿರ್ದೇಶಿಸುವ ಅಮೂರ್ತ ಕ್ರಿಯಾ ಸೇವೆಗಳು ನಾವು ಹೊಂದಿರುವ ಈ ಅಧಿವೇಶನ ಇದು ಅಮೂರ್ತ ಕ್ರಿಯೆಯಾಗಿದೆ ಭೌತಿಕ ವಿನಿಮಯವಿಲ್ಲ ಸ್ಪರ್ಶ ಮತ್ತು ಭಾವನೆ ಇಲ್ಲ ಹ್ಯಾಂಡ್ ಶೇಕ್ ಇಲ್ಲ ಆದರೆ ಇನ್ನೂ ನಮಗೆ ಇಲ್ಲಿ ಮೈಂಡ್ ಶೇಕ್ ಇದೆ ಆದ್ದರಿಂದ ನಾವು ವಿಭಿನ್ನ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಭೌತಿಕ ಉಡುಗೊರೆಗಳು ಮತ್ತು ಭೌತಿಕವಲ್ಲದ ಉಡುಗೊರೆಗಳನ್ನು ಹೊಂದಿದ್ದೇವೆ ನಾವು ಈಗ ವಿಭಿನ್ನ ರೀತಿಯ ಗ್ರಾಹಕ ಶಿಕ್ಷಣ ವಿಭಿನ್ನ ರೀತಿಯ ಮೂಲಭೂತ ಶಿಕ್ಷಣ ತಾಂತ್ರಿಕ ಶಿಕ್ಷಣ ವಿಶೇಷ ಶಿಕ್ಷಣವನ್ನು ರಚಿಸಬಹುದು ನಾವು ಮಾರ್ಕೆಟಿಂಗ್ ಸಂವಹನವನ್ನು ಮಾಡಬಹುದು ಇವೆಲ್ಲವೂ ಅಥವಾ ಉದಾಹರಣೆಗೆ ಜಾಹೀರಾತು ಇವೆಲ್ಲವೂ ಜನರ ಮನಸ್ಸನ್ನು ನಿರ್ದೇಶಿಸುವ ಅಮೂರ್ತ ಕ್ರಿಯೆ ಮಾನಸಿಕ ಪ್ರಚೋದನೆಯ ಸೃಷ್ಟಿಯಾಗುತ್ತದೆ ತದನಂತರ ಮಾಹಿತಿಯ ಮೇಲೆ ನಾವು ಅಮೂರ್ತ ಕ್ರಿಯೆಯನ್ನು ಹೊಂದಿದ್ದೇವೆ ಅದು ಸ್ವತಃ ಒಂದು ರೀತಿಯ ಸ್ಥಾನವಾಗಿದೆ ಆದರೆ ಮಾಹಿತಿಯ ಅಮೂರ್ತ ಕ್ರಿಯೆ ಎಂದರೆ ಅಕೌಂಟಿಂಗ್ ಬ್ಯಾಂಕಿಂಗ್ ಮತ್ತು ಮುಂತಾದವು ಆದ್ದರಿಂದ ಕಳೆದ ವಾರ ನಾವು ಚರ್ಚಿಸಿದ ಸೇವೆಗಳನ್ನು ವರ್ಗೀಕರಿಸುವ ನಾಲ್ಕು ವಿಧಾನಗಳು ಇವು ಸೇವೆಗಳನ್ನು ನೋಡುವ ಮತ್ತು ಅವುಗಳನ್ನು ವರ್ಗೀಕರಿಸುವ ಇನ್ನೊಂದು ವಿಧಾನವನ್ನೂ ನಾವು ಚರ್ಚಿಸಿದ್ದೇವೆ ಮತ್ತು ಇದನ್ನೂ ನಾವು ಈಗ ತದನಂತರ ಬಳಸುತ್ತೇವೆ ಕಡಿಮೆ ಸಂಪರ್ಕದ ವಿರುದ್ಧ ಹೆಚ್ಚಿನ ಸಂಪರ್ಕ ಹೆಚ್ಚಿನ ಸಂಪರ್ಕ ಎಂದರೆ ಸೇವೆಯ ವೈಯಕ್ತಿಕ ಮುಖಾಮುಖಿ ಮತ್ತು ನಿಶ್ಚಿತಾರ್ಥಕ್ಕೆ ಒತ್ತು ನೀಡಲಾಗುತ್ತದೆ ಆದ್ದರಿಂದ ಸೇವೆ ಗ್ರಾಹಕ ಮತ್ತು ಸೇವಾ ಪೂರೈಕೆದಾರರು ಹೆಚ್ಚಿನ ಸಂಪರ್ಕ ಸೇವೆಗಳ ಸಂದರ್ಭದಲ್ಲಿ ಅವರು ತೀವ್ರ ಸಂಪರ್ಕದಲ್ಲಿರುತ್ತಾರೆ ಆದ್ದರಿಂದ ನರ್ಸಿಂಗ್ ಹೋಮ್ ಅಲ್ಲಿ ನೀವು ಚಿಕಿತ್ಸೆ ಪಡೆಯುತ್ತಿದ್ದೀರಿ ಅಥವಾ ನೀವು ಕೆಲವು ರೀತಿಯ ತಪಾಸಣೆಗಾಗಿ ಹೋಗಿದ್ದೀರಿ ನಿಸ್ಸಂಶಯವಾಗಿ ನಿಮ್ಮ ಮತ್ತು ನರ್ಸ್ ಮತ್ತು ವೈದ್ಯರ ನಡುವೆ ತೀವ್ರವಾದ ನಿಶ್ಚಿತಾರ್ಥ ಇರುತ್ತದೆ ಆದ್ದರಿಂದ ಇದು ಹೆಚ್ಚಿನ ಸಂಪರ್ಕಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಥವಾ ನೀವು ಫೋರ್ ಸ್ಟಾರ್ ಹೋಟೆಲ್ನಲ್ಲಿ ತಂಗಿದ್ದರೆ ಅಥವಾ ನೀವು ಕ್ಲಾಸಿಕಲ್ ಅನ್ನು ಭೇಟಿ ಮಾಡಲು ಹೋಗಿದ್ದರೆ ನಿಮಗೆ ಬಹಳ ಪ್ರಸಿದ್ಧವಾದ ರೆಸ್ಟೋರೆಂಟ್ ತಿಳಿದಿದೆ ಈ ಎಲ್ಲಾ ಸಂದರ್ಭಗಳಲ್ಲಿ ಸೇವಾ ಗ್ರಾಹಕರಾಗಿ ಮತ್ತು ಅವರ ನಡುವೆ ಸೇವಾ ಪೂರೈಕೆದಾರರಾಗಿ ಮತ್ತು ಒಟ್ಟಿಗೆ ನಿಮ್ಮ ನಡುವೆ ಸಾಕಷ್ಟು ಸಂವಹನ ಇರುತ್ತದೆ ಸಹಜವಾಗಿ ನೀವು ವಿವಿಧ ರೀತಿಯ ಮೌಲ್ಯಗಳ ಸ್ಟ್ರೀಮ್ಗಳನ್ನು ರಚಿಸುವಿರಿ ಆದ್ದರಿಂದ ಅದು ಹೆಚ್ಚಿನ ಸಂಪರ್ಕ ಮತ್ತು ಆದ್ದರಿಂದ ಕಡಿಮೆ ಸಂಪರ್ಕವು ಉದಾಹರಣೆಗೆ ಕೇಬಲ್ ಟಿವಿ ಇದು ಮೂಲತಃ ಸೇವಾ ಗ್ರಾಹಕರಾಗಿ ನಿಮ್ಮ ನಡುವೆ ಇದ್ದರೆ ನಿಮ್ಮ ಸಂವಹನವು ಮೂಲಸೌಕರ್ಯದೊಂದಿಗೆ ಅದು ನೆಟ್ವರ್ಕ್ ಕೇಬಲ್ಗಳ ಸರಣಿ ಭಕ್ಷ್ಯಗಳು ಆಂಟೆನಾಗಳು ಮತ್ತು ಮುಂತಾದವು ಮತ್ತು ಆದರೆ ಇದು ಇಂದಿನ ಜೀವನದಲ್ಲಿ ಬಹಳ ಮುಖ್ಯವಾದ ಸೇವೆಯಾಗಿದೆ ಮತ್ತು ಅದು ಕಡಿಮೆ ಸಂಪರ್ಕದ ಉದಾಹರಣೆಯಾಗಿದೆ ಇದರರ್ಥ ಕಡಿಮೆ ಮಾನವ ಸಂಪರ್ಕ ಆದರೆ ಪ್ರಮುಖ ಸೇವೆಯಾಗಿರಬಹುದು ಆದ್ದರಿಂದ ನಿಮ್ಮ ಫೋನ್ ಸೇವೆ ನಿಮ್ಮ ಇಂಟರ್ನೆಟ್ ಸೇವೆ ನಿಮ್ಮ ಕೇಬಲ್ ಟಿವಿ ಸೇವೆ ಇವೆಲ್ಲವೂ ಕಡಿಮೆ ಸಂಪರ್ಕದ ಉದಾಹರಣೆಗಳಾಗಿವೆ ಆದರೆ ಕಡಿಮೆ ಪ್ರಾಮುಖ್ಯತೆ ಹೊಂದಿಲ್ಲ ಇದು ಹೆಚ್ಚಿನ ಪ್ರಾಮುಖ್ಯತೆಯ ಸೇವೆಯಾಗಿರಬಹುದು ಆದ್ದರಿಂದ ಈ ಇಂಟರ್ನೆಟ್ ಆಧಾರಿತ ಸೇವೆ ಇಂಟರ್ನೆಟ್ ಬ್ಯಾಂಕಿಂಗ್ ಕೇಬಲ್ ಟಿವಿ ಇವೆಲ್ಲವೂ ಕಡಿಮೆ ಸಂಪರ್ಕದ ಉದಾಹರಣೆಗಳಾಗಿವೆ ಆದ್ದರಿಂದ ಅತ್ಯಂತ ಮುಖ್ಯವಾದುದು ಕಡಿಮೆ ಸಂಪರ್ಕವು ಕಡಿಮೆ ಪ್ರಾಮುಖ್ಯತೆ ಎಂದರ್ಥವಲ್ಲ ಅಥವಾ ಹೆಚ್ಚಿನ ಸಂಪರ್ಕವು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಸೂಚಿಸುವುದಿಲ್ಲ ಅವು ಮೂಲತಃ ಸೇವೆಯ ವೈಯಕ್ತಿಕ ಮತ್ತು ಈ ಸೇವಾ ಗ್ರಾಹಕರ ನಡುವಿನ ನಿಶ್ಚಿತಾರ್ಥದ ಮಟ್ಟವನ್ನು ಸೂಚಿಸುತ್ತವೆ ಸಹಜವಾಗಿ ಸಾಮಾನ್ಯವಾಗಿ ರೇಖಾಚಿತ್ರದ ಈ ಭಾಗದಲ್ಲಿ ರೇಖಾಚಿತ್ರದ ಹೆಚ್ಚಿನ ಭಾಗದಲ್ಲಿ ನೀವು ನೋಡುವ ಈ ಅನೇಕ ನಿದರ್ಶನಗಳಲ್ಲಿ ಹೆಚ್ಚಿನ ಸಂಪರ್ಕವು ಹೆಚ್ಚಿನ ವಿಷಯವನ್ನು ಸಹ ಸೂಚಿಸುತ್ತದೆ ಅಂದರೆ ಬಹು ಹಂತದ ವಿಷಯ ಆದ್ದರಿಂದ ಈ ಹೆಚ್ಚಿನ ಸಂಪರ್ಕ ಸೇವೆಗಳಲ್ಲಿ ಒಂದರಲ್ಲಿ ಎಷ್ಟು ಅಂಶಗಳಿವೆ ಮತ್ತು ಆದ್ದರಿಂದ ಗ್ರಾಹಕರ ಗ್ರಹಿಕೆ ಅನೇಕ ಹಂತಗಳಲ್ಲಿ ಹೇಗೆ ಉತ್ಪತ್ತಿಯಾಗುತ್ತದೆ ಎಂದು ನಾವು ಈ ಅಧಿವೇಶನದಲ್ಲಿ ಸ್ವಲ್ಪ ಸಮಯದ ನಂತರ ಚರ್ಚಿಸುತ್ತೇವೆ ಇದು ನಾವು ವಿವರವಾಗಿ ಚರ್ಚಿಸಿದ ಇನ್ನೊಂದು ಅಂಶವಾಗಿದೆ ಮತ್ತು ಅದಕ್ಕೂ ಮೊದಲು ನಾವು ಮಾರ್ಕೆಟಿಂಗ್ ಮಿಶ್ರಣ ಎಂದು ಕರೆಯುವ ಈ ವಿಸ್ತರಣೆಯ ಬಗ್ಗೆಯೂ ನೀವು ಚರ್ಚಿಸಿದ್ದೀರಿ ಸಾಮಾನ್ಯವಾಗಿ ನಾವು ಈ ನಾಲ್ಕು ಅಂಶಗಳ ಬಗ್ಗೆ ಯೋಚಿಸುತ್ತೇವೆ ಅದು ಉತ್ಪನ್ನ ಸ್ಥಳ ಮತ್ತು ಸಮಯ ವಿತರಣಾ ಯೋಜನೆ ಮತ್ತು ವ್ಯವಸ್ಥೆ ಮತ್ತು ಬೆಲೆ ಮತ್ತು ಪ್ರಚಾರ ಮತ್ತು ಗ್ರಾಹಕ ಶಿಕ್ಷಣ ಆದರೆ ಸೇವೆಗೆ ಬಂದಾಗ ಸೇವೆಗೆ ಬಹಳ ಮುಖ್ಯವಾದ ಇತರ ಮೂರು ಆಯಾಮಗಳನ್ನು ನಾವು ಸೇರಿಸಿದ್ದೇವೆ ಅದನ್ನು ನಾವು ಕಳೆದ ವಾರ ಒಂದು ಸೆಷನ್ನಲ್ಲಿ ಚರ್ಚಿಸಿದ್ದೇವೆ ಅದು ಸೇವೆಯ ಪ್ರಕ್ರಿಯೆ ಅಲ್ಲಿರುವ ಭೌತಿಕ ವಾತಾವರಣ ಮತ್ತು ಸೇವೆಯನ್ನು ಒದಗಿಸುತ್ತಿರುವ ಜನರು ಸೇವೆಯಲ್ಲಿ ಗ್ರಾಹಕರಾಗಿ ಅಥವಾ ಸೇವಾ ಪೂರೈಕೆದಾರರಾಗಿ ಅಥವಾ ಇತರ ಮೂರು ಪ್ರಮುಖ ಅಂಶಗಳಲ್ಲಿ ಭಾಗವಹಿಸುವ ಜನರು ಇದನ್ನು ನಾವು ಪರಿಗಣಿಸಿದಾಗ ಮಾರ್ಕೆಟಿಂಗ್ ಕಾರ್ಯತಂತ್ರದ ನಿಯೋಜನೆ ಸೇವೆಗಳ ಮಾರ್ಕೆಟಿಂಗ್ಗಾಗಿ ಸಂಪನ್ಮೂಲಗಳ ಹಂಚಿಕೆ ಮತ್ತು ಅದಕ್ಕಾಗಿಯೇ ನಾವು ಇದನ್ನು ಈ ಅಂಶಗಳ ಅಡಿಯಲ್ಲಿ ಇಡುತ್ತೇವೆ ಆದ್ದರಿಂದ ಸೇವೆಗಳಲ್ಲಿನ ಸಾಂಪ್ರದಾಯಿಕ ನಾಲ್ಕು ಪಿಗಳ ಬದಲು ನಾವು ಏಳು ಪಿಗಳ ಬಗ್ಗೆ ಯೋಚಿಸುತ್ತೇವೆ ಎಂದು ನಾವು ನೋಡಿದ್ದೇವೆ ಸೇವೆಗಳನ್ನು ನೋಡುವ ಈ ಎರಡು ಪ್ರಮುಖ ವಿಧಾನಗಳ ಬಗ್ಗೆ ನಾವು ಮಾತನಾಡಿದ್ದೇವೆ ಸಂಯೋಜಿತ ವ್ಯವಸ್ಥೆ ಸಿಸ್ಟಮ್ಸ್ ವಿಧಾನವು ಒಂದು ಅವಿಭಾಜ್ಯ ವಿಧಾನವಾಗಿದೆ ಇದು ವ್ಯವಹಾರವನ್ನು ಸಿಲೋಸ್ನಲ್ಲಿ ಯೋಚಿಸುವುದಲ್ಲ ಆದರೆ ಅದನ್ನು ಒಟ್ಟಾಗಿ ನೋಡುತ್ತದೆ ಮತ್ತು ಅಲ್ಲಿ ನಾವು ನಿಜವಾಗಿಯೂ ಸೇವೆಯ ಕುರಿತಾದ ಈ ಪ್ರಸಿದ್ಧ ಫ್ರೆಂಚ್ ಸಂಶೋಧನೆಗೆ ನಿಮ್ಮನ್ನು ಪರಿಚಯಿಸುತ್ತೇವೆ ಅಂದರೆ ಸೇವೆ ಮತ್ತು ಉತ್ಪಾದನೆ ಎಂದರ್ಥ ಮತ್ತು ನಾವು ಹೇಳಿದ್ದು ಒಂದು ಮುಂಭಾಗದ ಹಂತವಿದೆ ಮತ್ತು ಸೇವೆಯಲ್ಲಿ ಹಿಂದಿನ ಹಂತವಿದೆ ಆದರೆ ರೆಸ್ಟೋರೆಂಟ್ನಂತೆ ಯಶಸ್ವಿಯಾಗಲು ಮುಂಭಾಗವು ಸರ್ವರ್ಗಳು ಮೇಲ್ವಿಚಾರಕರಾಗಿರಬಹುದು ಆದರೆ ಆ ಮುಂಭಾಗವು ಹಿಂಭಾಗದಿಂದ ಉತ್ತಮವಾಗಿ ಬೆಂಬಲಿತವಾಗದ ಹೊರತು ಅದು ಯಶಸ್ವಿಯಾಗುವುದಿಲ್ಲ ಅದು ಅಡುಗೆಮನೆ ಅಥವಾ ಲೆಕ್ಕಪತ್ರ ನಿರ್ವಹಣೆ ಮತ್ತು ಹೀಗೆ ಸೇವೆಯಲ್ಲಿ ಈ ರೇಖಾಚಿತ್ರವು ಈ ಸಂಪೂರ್ಣ ಸೇವಾ ವ್ಯವಸ್ಥೆಯನ್ನು ಹೆಚ್ಚು ವಿವರವಾಗಿ ವಿವರಿಸುತ್ತದೆ ಎಂದು ನಾವು ತೋರಿಸಿದ್ದೇವೆ ಇದು ನಿಜಕ್ಕೂ ಹೋಟೆಲ್ ಸೇವೆಯಾಗಿದೆ ನಾವು ಅದನ್ನು ನೀಲಿ ಮುದ್ರಣವನ್ನು ಸಹ ಪಡೆದುಕೊಂಡಿದ್ದೇವೆ ಇದರರ್ಥ ಒಂದು ರೀತಿಯಲ್ಲಿ ಅದು ಸೇವೆಗೆ ಹೋಗುವ ಎಲ್ಲಾ ಅಂಶಗಳನ್ನು ಪ್ರದರ್ಶಿಸುತ್ತದೆ ಮತ್ತು ನೀವು ಇಲ್ಲಿ ನೋಡುವಂತೆ ಈ ರೀತಿಯ ಪರಸ್ಪರ ಕ್ರಿಯೆಯನ್ನು ಒದಗಿಸಲಾಗಿದೆ ಆದ್ದರಿಂದ ಇದು ಸೇವೆಯ ವ್ಯವಸ್ಥೆಯ ಮುಂಭಾಗದ ಹಂತವಾಗಿದೆ ಮತ್ತು ಇದು ವೇದಿಕೆಯಲ್ಲಿದೆ ಮತ್ತು ಹಿಂದೆ ಇದು ಹಿಂದಿನ ಹಂತವಾಗಿದೆ ಆದ್ದರಿಂದ ನೀವು ಹೋಟೆಲ್ಗೆ ಬಂದಾಗ ನೀವು ಜನರೊಂದಿಗೆ ಸಂವಹನ ನಡೆಸುತ್ತಿರುವಾಗ ಅಥವಾ ನಿಮ್ಮ ಚೀಲಗಳನ್ನು ಬೆಲ್ ವ್ಯಕ್ತಿಗೆ ನೀಡಿದಾಗ ಅಥವಾ ತಪಾಸಣೆ ಪ್ರಕ್ರಿಯೆ ಇದೆ ಅಥವಾ ನೀವು ಹೋಟೆಲ್ ಸಿಬ್ಬಂದಿಯೊಂದಿಗೆ ನಿಮ್ಮ ಕೋಣೆಗೆ ಹೋಗಿ ಮತ್ತು ನಿಮ್ಮ ಚೀಲಗಳನ್ನು ಸ್ವೀಕರಿಸುತ್ತೀರಿ ಈಗ ಇವೆಲ್ಲವೂ ಗೋಚರ ಡೊಮೇನ್ನಲ್ಲಿ ನಡೆಯುತ್ತಿದೆ ಇದನ್ನೇ ನಾವು ಮುಂದಿನ ಹಂತ ಎಂದು ಕರೆಯುತ್ತೇವೆ ಮತ್ತು ನಂತರ ಅದನ್ನು ವೇದಿಕೆಯ ಮೇಲೆ ಹೊಂದಿಸಲಾಗಿದೆ ಅಲ್ಲಿ ಜನರು ನಿಮ್ಮನ್ನು ಸ್ವಾಗತಿಸುವ ಸ್ಥಳಗಳು ನಿಮ್ಮ ಚೀಲಗಳನ್ನು ತೆಗೆದುಕೊಳ್ಳುವುದು ಚೀಲಗಳ ವಿತರಣೆ ಕೋಣೆಯ ವಿತರಣೆ ಸೇವೆ ಅಥವಾ ತಿನ್ನುವ ಕೋಣೆಯಲ್ಲಿ ಕೋಣೆಯಲ್ಲಿನ ಆಹಾರ ಅಥವಾ ಪರಿಶೀಲಿಸುವ ಪ್ರಕ್ರಿಯೆಯಲ್ಲಿ ಇವೆಲ್ಲವೂ ವೇದಿಕೆಯ ಭಾಗವಾಗಿದೆ ಆದ್ದರಿಂದ ಒಂದು ಮುಂಭಾಗದ ಹಂತವಿದೆ ವೇದಿಕೆಯಲ್ಲಿದೆ ಮತ್ತು ನಂತರ ಒಂದು ಹಿಂದಿನ ಹಂತವಿದೆ ಅಲ್ಲಿ ಆಹಾರ ತಯಾರಿಕೆ ಅಥವಾ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ನಿಮ್ಮ ನೋಂದಣಿ ಅಥವಾ ನೀವು ಪರಿಶೀಲಿಸುವಾಗ ನಿಮ್ಮ ಬಿಲ್ಲಿಂಗ್ ಇವೆಲ್ಲವೂ ನಡೆಯುತ್ತಿದೆ ಆದ್ದರಿಂದ ಒಂದು ರೀತಿಯಲ್ಲಿ ಇಲ್ಲಿ ಅರ್ಥಮಾಡಿಕೊಳ್ಳುವುದು ಮುಖ್ಯವಾದುದು ಮ್ಯಾಕ್ರೋ ಮಟ್ಟದ ಸೇವೆಗಳನ್ನು ಕಲ್ಪಿಸಿಕೊಳ್ಳಬೇಕು ಮತ್ತು ಕಾರ್ಯಗತಗೊಳಿಸಬೇಕು ಒಟ್ಟು ವ್ಯವಸ್ಥೆಯಾಗಿ ವಿನ್ಯಾಸಗೊಳಿಸಬೇಕು ಮತ್ತು ಕೊಠಡಿಗಳನ್ನು ಹೇಗೆ ವ್ಯವಸ್ಥೆಗೊಳಿಸಲಾಗುತ್ತದೆ ಅಥವಾ ಆಹಾರವನ್ನು ಹೇಗೆ ತಲುಪಿಸಲಾಗುತ್ತದೆ ಎಂಬ ವಿಷಯದಲ್ಲಿ ಎಂದಿಗೂ ಇರಬಾರದು ಇದು ಒಟ್ಟಾಗಿ ಸಂಯೋಜನೆಯ ಭಾಗವಾಗಿರಬೇಕು ಏಕೆಂದರೆ ಗ್ರಾಹಕರ ಗ್ರಹಿಕೆ ಬಹು ಹಂತದಲ್ಲಿದ್ದರೂ ಪ್ರತಿಯೊಂದು ಅಂಶವೂ ಮುಖ್ಯವಾದರೂ ಅಂತಿಮವಾಗಿ ಅವನ ಅಥವಾ ಅವಳ ಮನಸ್ಸಿನಲ್ಲಿ ಮುಖ್ಯವಾದುದು ಗ್ರಾಹಕರ ಮನಸ್ಸಿನಲ್ಲಿ ಸೇವೆಯಿಂದ ಉತ್ಪತ್ತಿಯಾಗುವ ಒಟ್ಟು ಅನುಭವ ಈ ಚೇತರಿಕೆ ಕಾರ್ಯವಿಧಾನಗಳು ಮತ್ತು ಅನಿರೀಕ್ಷಿತ ಸಂದರ್ಭಗಳನ್ನು ನಾವು ಸ್ವಲ್ಪ ಸಮಯದ ನಂತರ ಚರ್ಚಿಸುತ್ತೇವೆ ಆದ್ದರಿಂದ ಇಂದಿನ ವಿಷಯಕ್ಕೆ ಬಂದರೆ ನಾವು ಹೇಳಿದಂತೆ w ಮತ್ತು h ಪ್ರಶ್ನೆಗಳನ್ನು ನೀವು ಹೇಗೆ ತಿಳಿದುಕೊಳ್ಳುತ್ತೀರಿ ಎಂಬುದಕ್ಕೆ ಸೇವಾ ವ್ಯವಸ್ಥೆಯ ಅಂಶಗಳು ಎಲ್ಲಾ ಉತ್ತರಗಳಾಗಿವೆ ಇದರರ್ಥ ಸೇವಾ ವ್ಯವಸ್ಥೆಯನ್ನು ಹೇಗೆ ಜಾರಿಗೆ ತರಲಾಗಿದೆ ಯಾರು ತೊಡಗಿಸಿಕೊಂಡಿದ್ದಾರೆ ಯಾವ ರೀತಿಯ ತಂತ್ರಜ್ಞಾನ ಯಾವ ರೀತಿಯ ಉಪಕರಣಗಳು ಯಾವ ವಿನ್ಯಾಸ ಯಾವಾಗ ಯಾವ ಕಾರ್ಯವಿಧಾನ ಇವುಗಳನ್ನು ಅರ್ಥಮಾಡಿಕೊಳ್ಳಲು ಕೇಳಬೇಕಾದ w ಮತ್ತು h ಪ್ರಶ್ನೆಗಳು ಸೇವೆಗಳ ಅಂಶಗಳು ಯಾವುವು ಮತ್ತು ಹೀಗೆ ನಾವು ಈ ಚೇತರಿಕೆ ಕಾರ್ಯವಿಧಾನಗಳು ಮತ್ತು ಅನಿರೀಕ್ಷಿತ ಸನ್ನಿವೇಶಗಳನ್ನು ಚರ್ಚಿಸುತ್ತೇವೆ ನಾವು ಚರ್ಚಿಸುವಾಗ ಸ್ವಲ್ಪ ಸಮಯದ ನಂತರವೂ ವಿನಾಯಿತಿ ಆದ್ದರಿಂದ ಇಂದಿನ ವಿಷಯಕ್ಕೆ ಬಂದರೆ ನಾವು ಹೇಳಿದಂತೆ w ಮತ್ತು h ಪ್ರಶ್ನೆಗಳನ್ನು ನೀವು ಹೇಗೆ ತಿಳಿದುಕೊಳ್ಳುತ್ತೀರಿ ಎಂಬುದಕ್ಕೆ ಸೇವಾ ವ್ಯವಸ್ಥೆಯ ಅಂಶಗಳು ಎಲ್ಲಾ ಉತ್ತರಗಳಾಗಿವೆ ಇದರರ್ಥ ಸೇವಾ ವ್ಯವಸ್ಥೆಯನ್ನು ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ ಯಾರು ತೊಡಗಿಸಿಕೊಂಡಿದ್ದಾರೆ ಯಾವ ರೀತಿಯ ತಂತ್ರಜ್ಞಾನ ಯಾವ ರೀತಿಯ ಉಪಕರಣಗಳು ಯಾವ ವಿನ್ಯಾಸ ಯಾವಾಗ ಯಾವ ಕಾರ್ಯವಿಧಾನ ಇವುಗಳನ್ನು ಅರ್ಥಮಾಡಿಕೊಳ್ಳಲು ಕೇಳಬೇಕಾದ w ಮತ್ತು h ಪ್ರಶ್ನೆಗಳು ಸೇವೆಗಳ ಅಂಶಗಳು ಯಾವುವು ಎಂದು ಮುಂದಿನ ಸ್ಲೈಡ್ನಲ್ಲಿ ಪಟ್ಟಿಯನ್ನು ಇಲ್ಲಿ ನೀಡಲಾಗಿದೆ ಉದಾಹರಣೆಗೆ ಸ್ಪರ್ಧಾತ್ಮಕ ಸೇವಾ ವಿನ್ಯಾಸಕ್ಕಾಗಿ ಅಂಶಗಳು ಸೇವೆಯ ಲಭ್ಯತೆಯಂತೆ ಆದ್ದರಿಂದ ಈಗ ನೀವು ಇಲ್ಲಿ ಹೆಚ್ಚಾಗಿ ನಿಮಗೆ ತಿಳಿದಿರುವ ದಿನಗಳು 24 7 ಆಗಿದ್ದು ಬೆಳಿಗ್ಗೆ 7 ರಿಂದ ರಾತ್ರಿ 11 ರವರೆಗೆ ಸೇವೆಯನ್ನು ಒದಗಿಸಿದಾಗ ಅಸಾಧಾರಣವೆಂದು ಪರಿಗಣಿಸಲಾಗಿದೆ ಇಂದು ಸಹಜವಾಗಿ ಅನೇಕ ರೀತಿಯ ಸೇವೆಗಳಿವೆ ಸೂಪರ್ ಮಾರುಕಟ್ಟೆಯಲ್ಲಿ ಚಿಲ್ಲರೆ ವ್ಯಾಪಾರೀಕರಣದಲ್ಲಿಯೂ ಸಹ ನಾವು 24 ರಿಂದ 7 ಸೇವೆಯನ್ನು ಪಡೆಯುತ್ತೇವೆ ಅಂದರೆ ವಾರದಲ್ಲಿ 24 ಗಂಟೆಗಳ 7 ದಿನಗಳು ಸೇವೆ ಲಭ್ಯವಿರುವ ವರ್ಷದ 365 ದಿನಗಳು ಆಗಿರುತ್ತದೆ ಮತ್ತು ನೀವು ನಿಜವಾಗಿಯೂ ಸ್ಪರ್ಧಾತ್ಮಕ ಸ್ಥಾನವನ್ನು ರಚಿಸಿದ ರೀತಿ ನೀವು ವಿಶಿಷ್ಟ ಸ್ಥಾನವನ್ನು ರಚಿಸುತ್ತೀರಿ ಅದೇ ರೀತಿ ನೀವು ಅಂಗಡಿಯ ಸ್ಥಳವನ್ನು ತಿಳಿದಿರುವ ಅನುಕೂಲಕ್ಕಾಗಿ ಕೆಲವು ಮಹಾನಗರ ಹೂಡಿಕೆ ನಗರಗಳಲ್ಲಿ ಕೆಲವು ಕಾಫಿ ಸರಪಳಿಗಳು ಕಾಫಿ ಅಂಗಡಿ ಸರಪಳಿಗಳು ಕೆಫೆಗಳು ಪ್ರತಿಯೊಂದು ನೋಟ ಮತ್ತು ಮೂಲೆಯಲ್ಲಿ ಲಭ್ಯವಿದೆ ಎಂದು ಹೊಂದಿಸಲಾಗಿದೆ ಮತ್ತು ಅದು ನಮ್ಮ ಪರಿಸ್ಥಿತಿಯಲ್ಲಿ ಸಮಾನವಾಗಿ ಗೋಚರಿಸುತ್ತದೆ ಬಾಂಬೆ ದೆಹಲಿ ಮತ್ತು ಇತರ ಮೆಟ್ರೋ ಪ್ರದೇಶಗಳಲ್ಲಿ ನೀವು ವ್ಯಾಪಾರ ಪ್ರದೇಶದ ಪ್ರತಿಯೊಂದು ಮೂಲೆಯಲ್ಲಿ ಕಚೇರಿ ಪ್ರದೇಶದ ಪ್ರತಿಯೊಂದು ಮೂಲೆಯಲ್ಲೂ ಕೆಲವು ಕಾಫಿ ಬದಲಾವಣೆಗಳನ್ನು ಕಾಣಬಹುದು ಆದ್ದರಿಂದ ಅದು ವಾಸ್ತವವಾಗಿ ಕ್ಯಾನ್ ಮೇಲೆ ಕೇಂದ್ರೀಕರಿಸಿದೆ ವಾಸ್ತವವಾಗಿ ಇಂದಿನ ಚಿಲ್ಲರೆ ವ್ಯಾಪಾರದಲ್ಲಿ ಯಶಸ್ಸು ಅನುಕೂಲತೆ ಅನುಕೂಲತೆ ಅನುಕೂಲಕ್ಕಾಗಿ ಕೇವಲ ಮೂರು ಅಂಶಗಳಿವೆ ಎಂದು ಯಾರಾದರೂ ನಿಗದಿಪಡಿಸಿದ್ದಾರೆ ಮತ್ತು ಇದರರ್ಥ ಸಾಮಾನ್ಯವಾಗಿ ಹೈಲೈಟ್ ಮಾಡುವ ಮೂಲಕ ಇದು ಕೆಲವು ರೀತಿಯ ಸೇವೆಗಳಲ್ಲಿ ಸ್ಪರ್ಧಾತ್ಮಕ ಸೇವಾ ಕಾರ್ಯತಂತ್ರದ ಕೇಂದ್ರವಾಗಬಹುದು ನಂತರ ಇತರ ಕೆಲವು ರೀತಿಯ ಸೇವೆಗಳಲ್ಲಿ ವಿಶ್ವಾಸಾರ್ಹತೆಯು ಸ್ಪರ್ಧಾತ್ಮಕವಾಗಿರುತ್ತದೆ ಅಂಶ ಪ್ರಮುಖ ಸ್ಪರ್ಧಾತ್ಮಕ ಅಂಶ ಉದಾಹರಣೆಗೆ ವಿಮಾನ ಹಾರಾಟ ಸರಿಯಾದ ಸಮಯದಲ್ಲಿ ಇರುತ್ತದೆ ಗ್ರಾಹಕೀಕರಣ ಎಂದರೆ ನೀವು ಬ್ಯಾಂಕಿಂಗ್ ಅನುಭವವನ್ನು ಬಹಳ ವೈಯಕ್ತೀಕರಿಸಿದ ಸವಲತ್ತು ಬ್ಯಾಂಕಿಂಗ್ ವೈಯಕ್ತಿಕ ಬ್ಯಾಂಕಿಂಗ್ ಅಥವಾ ಅವರು ಪ್ರೀಮಿಯರ್ ಬ್ಯಾಂಕಿಂಗ್ ಅನುಭವ ಎಂದು ಕರೆಯುವಿರಿ ಅಥವಾ ನೀವು ನಿಜವಾಗಿಯೂ ವೆಬ್ನಲ್ಲಿದ್ದರೆ ನಿಮಗೆ ತಿಳಿದಿದೆ ಆಗ ಹೆಚ್ಚಿನ ಗ್ರಾಹಕರು ಸಹ ಹೆಚ್ಚಿನ ನೆಟ್ವರ್ಕ್ ಗ್ರಾಹಕರಾಗಿಲ್ಲ ಆದರೆ ಆ ಗ್ರಾಹಕರಿಗೆ ತಂತ್ರಜ್ಞಾನದ ಶಕ್ತಿಯೊಂದಿಗೆ ಬಹಳ ವೈಯಕ್ತಿಕ ವೆಚ್ಚದಲ್ಲಿ ಅತ್ಯಂತ ವೈಯಕ್ತಿಕ ಅನುಭವವನ್ನು ನೀಡಬಹುದು ಆದ್ದರಿಂದ ಗ್ರಾಹಕೀಕರಣವು ಸಹ ಬಹಳ ಮುಖ್ಯವಾದ ಅಂಶವಾಗುತ್ತಿದೆ ನಂತರ ಸಹಜವಾಗಿ ಬೆಲೆ ಸ್ಪರ್ಧಾತ್ಮಕ ಅಂಶ ಸೇವಾ ಅಂಶ ಬೆಲೆ ಸಹ ನಾವು ಹೆಚ್ಚು ವಿವರವಾಗಿ ಚರ್ಚಿಸುವಾಗ ಗುಣಮಟ್ಟಕ್ಕೆ ಸಂಕೇತವಾಗಿದೆ ಸೇವೆಯ ಬೆಲೆ ನಾವು ಹೇಳುತ್ತೇವೆ ಏಕೆಂದರೆ ಸೇವೆಯ ಅಮೂರ್ತ ಸ್ವಭಾವದಿಂದಾಗಿ ಸೇವೆಯ ಗುಣಮಟ್ಟವು ಆಗಾಗ್ಗೆ ಸಂಕೇತಿಸುತ್ತದೆ ಮತ್ತು ಸ್ಪರ್ಧಾತ್ಮಕ ಸನ್ನಿವೇಶವನ್ನು ಸೃಷ್ಟಿಸಲು ಅದನ್ನು ಸರಿಯಾಗಿ ಹತೋಟಿಗೆ ತರಬಹುದು ಇಲ್ಲಿ ನಾನು ಪಿ ಮೈನಸ್ ಇ ಬರೆಯುತ್ತೇನೆ ಆದ್ದರಿಂದ ಪಿ ಗ್ರಹಿಕೆ ಮತ್ತು ಈ ಗ್ರಹಿಕೆ ಸೇವೆಯನ್ನು ತೆಗೆದುಕೊಂಡ ನಂತರ ಸೇವೆಯನ್ನು ಸೇವಿಸಿದ ನಂತರ ಗ್ರಾಹಕರ ಗ್ರಹಿಕೆ ಆಗಿದೆ ಆದ್ದರಿಂದ ನಾವು ಇದನ್ನು ಪೋಸ್ಟ್ ಕಾನ್ಸೆಪ್ಷನ್ ಎಂದು ಕರೆಯುತ್ತೇವೆ ಮತ್ತು ಸೇವೆಯ ನಂತರ ನಿಮ್ಮ ಗ್ರಹಿಕೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿದ್ದರೆ ಈ ಗ್ರಹಿಕೆ ಪೂರ್ವ ಪರಿಕಲ್ಪನೆಯ ನಿರೀಕ್ಷೆಯಾಗಿದೆ ನಿಸ್ಸಂಶಯವಾಗಿ ನೀವು ತೃಪ್ತರಾಗಿದ್ದೀರಿ ಮತ್ತು ಸೇವೆಯ ನಂತರದ ನಿಮ್ಮ ಗ್ರಹಿಕೆ ನಿಮ್ಮ ನಿರೀಕ್ಷೆಗಿಂತ ಕಡಿಮೆಯಿದ್ದರೆ ನೀವು ತೃಪ್ತರಾಗುವುದಿಲ್ಲ ಆದ್ದರಿಂದ ಸೇವೆಯ ಗುಣಮಟ್ಟದ ಗ್ರಾಹಕರ ತೃಪ್ತಿ ಈ ಪಿ ಮೈನಸ್ ಇ ಗ್ರಹಿಕೆಯನ್ನು ಅವಲಂಬಿಸಿರುತ್ತದೆ ಖ್ಯಾತಿ ಸಾಮಾಜಿಕ ಮಾಧ್ಯಮ ಮತ್ತು ಬಾಯಿ ಮಾತಿನ ಸಂಪೂರ್ಣ ಅಂಶ ಸೇವೆಗೆ ಬಹಳ ಮುಖ್ಯ ಏಕೆಂದರೆ ಅದು ಅಮೂರ್ತವಾಗಿದೆ ಆದ್ದರಿಂದ ನಾವು ಇತರ ಜನರಿಂದ ಇತರ ಬೆಂಬಲಕ್ಕಾಗಿ ಅನೇಕ ಬಾರಿ ಹುಡುಕುತ್ತೇವೆ ಕಳೆದ ವಾರ ನಾವು ಚರ್ಚಿಸಿದಂತೆ ವಿಶ್ವಾಸಾರ್ಹತೆ ಆಧಾರಿತ ಸೇವೆಯನ್ನು ಎದುರಿಸಿದಾಗ ನಾವು ಜನರನ್ನು ನಂಬುತ್ತೇವೆ ಇದರರ್ಥ ವೈದ್ಯರು ಚಿಕಿತ್ಸೆ ಅಥವಾ ವಕೀಲರನ್ನು ನೇಮಕ ಮಾಡುವಂತಹ ಫಲಿತಾಂಶವನ್ನು ನಮಗೆ ತಕ್ಷಣವೇ ತಿಳಿದಿಲ್ಲದ ಸೇವೆ ಸೇವೆಯ ಸ್ಪರ್ಧಾತ್ಮಕ ಸೇವೆಯನ್ನು ನಿರ್ಮಿಸುವ ಒಂದು ಪ್ರಮುಖ ಅಂಶವೆಂದರೆ ಖ್ಯಾತಿಯು ಬಹಳ ಮುಖ್ಯವಾಗಿದೆ ಮತ್ತು ಅವುಗಳು ನಿಮ್ಮ ಖ್ಯಾತಿಯನ್ನು ನಿರ್ಮಿಸುವ ಸಂಪೂರ್ಣ ಪ್ರಕ್ರಿಯೆಯನ್ನು ಅತ್ಯಂತ ದುರ್ಬಲವಾಗಿರುವ ಖ್ಯಾತಿಯ ಮಾಧ್ಯಮ ಪದವನ್ನು ನಿರ್ಮಿಸುವ ಮಾರ್ಗವಾಗಿದೆ ಈ ದಿನಗಳಲ್ಲಿ ಸುರಕ್ಷತೆ ಮತ್ತು ಸುರಕ್ಷತೆ ಬಹಳ ದುರ್ಬಲವಾಗಿದೆ ಉದಾಹರಣೆಗೆ ಬಾಂಬೆಯ ತಾಜ್ಮಹಲ್ ಹೋಟೆಲ್ ಈಗ ವಿಶ್ವಪ್ರಸಿದ್ಧವಾಗಿದೆ ಏಕೆಂದರೆ ಭಯೋತ್ಪಾದಕ ದಾಳಿಯ ಸಮಯದಲ್ಲಿ 2611 ಘಟನೆಗಳು ಎಂದು ಕರೆಯಲ್ಪಡುವ ಕಾರಣ ಸಾಮಾನ್ಯ ನೌಕರರು ತಮ್ಮ ಕರ್ತವ್ಯದ ಕರೆಯನ್ನು ಮೀರಿ ಹೋದರು ಸರ್ವರ್ ರೆಸ್ಟೋರೆಂಟ್ ಹೊರಬಂದು ತಮ್ಮ ಗ್ರಾಹಕರ ಜೀವ ಉಳಿಸಲು ನವೀನ ಮಾರ್ಗಗಳನ್ನು ರೂಪಿಸಿದರು ಗ್ರಾಹಕರನ್ನು ಭಯೋತ್ಪಾದಕ ದಾಳಿಗೆ ಹಾನಿಯಾಗದಂತೆ ರಕ್ಷಿಸಲಾಗಿದೆ ಮತ್ತು ಅವರ ಗ್ರಾಹಕರಿಗೆ ಸುರಕ್ಷತೆ ಮತ್ತು ಸುರಕ್ಷತೆಯನ್ನು ಒದಗಿಸುವಲ್ಲಿ ಮರಣಹೊಂದಿದ ಘಟನೆಗಳು ಗಂಭೀರವಾದ ಘಟನೆಗಳನ್ನು ಸೃಷ್ಟಿಸಿವೆ ಅದು ಸಂಪೂರ್ಣ ದಾಖಲೆಯನ್ನು ಪ್ರಚಂಡ ಖ್ಯಾತಿಯನ್ನು ಸೃಷ್ಟಿಸಿದೆ ಅದು ಉನ್ನತ ಮಟ್ಟದ ಸೇವೆಯನ್ನು ವಿಲೀನಗೊಳಿಸಲು ಪ್ರಚಂಡ ಸ್ಪರ್ಧಾತ್ಮಕ ಸ್ಥಾನವನ್ನು ಸಂಸ್ಥೆಯು ಸೃಷ್ಟಿಸಿದೆ ತಾಜ್ಮಹಲ್ ಹೋಟೆಲ್ ಅನ್ನು ಕವಣೆ ಮಾಡಿದೆ ತದನಂತರ ವೇಗ ಮತ್ತು ವೇಗದ ಸಮಸ್ಯೆಗಳು ಸ್ವಲ್ಪ ಸಂದರ್ಭೋಚಿತ ಮತ್ತು ನಾವು ಸಾಮಾನ್ಯವಾಗಿ ಒಂದು ವೇಗವು ಸೇವೆಯಾಗಿದೆ ನೀವು ಫಾಸ್ಟ್ ಫುಡ್ ರೆಸ್ಟೋರೆಂಟ್ಗೆ ಹೋದರೆ ಆದರೆ ನೀವು ಉತ್ತಮ ರೆಸ್ಟೋರೆಂಟ್ಗೆ ಹೋಗಿದ್ದರೆ ಮತ್ತು ನಾವು ಸ್ನೇಹಿತರೊಂದಿಗೆ ಹೋಗಿದ್ದರೆ ಮತ್ತು ನಾವು ಕುಟುಂಬದೊಂದಿಗೆ ಅಥವಾ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಗುಣಮಟ್ಟದ ಸಮಯವನ್ನು ಕಳೆಯಲು ಬಯಸುತ್ತೀರಿ ಮತ್ತು ಹೀಗೆ ನಾನು ಇಡ್ಲಿ ದೋಸೆ ರೆಸ್ಟೋರೆಂಟ್ ಅಥವಾ ಬರ್ಗರ್ ರೆಸ್ಟೋರೆಂಟ್ಗೆ ಭೇಟಿ ನೀಡಿದಾಗ ವೇಗವು ವಿಭಿನ್ನ ಅರ್ಥವನ್ನು ಹೊಂದಿರುತ್ತದೆ ಆದ್ದರಿಂದ ಈ ಎಲ್ಲಾ ಅಂಶಗಳು ವಿಭಿನ್ನ ಅಂಶಗಳನ್ನು ಹೊಂದಿವೆ ಮತ್ತು ನಾವು ಈ ಸ್ಪರ್ಧಾತ್ಮಕ ಸೇವಾ ಅಂಶಗಳನ್ನು ನಿಯೋಜಿಸಿದಾಗ ನಾವು ಅವುಗಳನ್ನು ಸಂಯೋಜಿಸುವ ವಿಧಾನಗಳು ಯಾವುವು ಹೊರಬರುವ ವಿಭಿನ್ನ ಸಂದರ್ಭೋಚಿತ ವ್ಯತ್ಯಾಸಗಳು ಯಾವುವು ಎಂದು ನಾವು ಚರ್ಚಿಸುತ್ತೇವೆ ಕೊನೆಯದಾಗಿ ನಾನು ಗ್ರಾಹಕ ಮೌಲ್ಯ ಸಮೀಕರಣ ಎಂದು ಕರೆಯುವ ಇದರ ಮಹತ್ವವನ್ನು ತೋರಿಸಲು ಬಯಸುತ್ತೇನೆ ಗ್ರಾಹಕರ ಮೌಲ್ಯ ಸಮೀಕರಣವೆಂದರೆ ನಾವು ಅದನ್ನು ಎರಡು ಬ್ಲಾಕ್ಗಳಾಗಿ ವಿಂಗಡಿಸಿದರೆ ಸೇವಾ ಬಳಕೆ ಮತ್ತು ಸೇವಾ ವಿತರಣಾ ಪ್ರಕ್ರಿಯೆಯ ನಂತರ ನಾವು ಗ್ರಾಹಕರ ಗ್ರಹಿಕೆ ಹೊಂದಿದ್ದೇವೆ ಈ ಎರಡು ಒಟ್ಟಿಗೆ ಮತ್ತು ಇವುಗಳು ಸ್ವಲ್ಪಮಟ್ಟಿಗೆ ಅಸ್ಪಷ್ಟವಾಗಿರುತ್ತವೆ ಆದ್ದರಿಂದ ನೀವು ನೋಡುವಂತೆ ಅವುಗಳು ಸರಿಯಾಗಿ ನಿರ್ವಹಿಸಬೇಕಾಗಿದೆ ಆದ್ದರಿಂದ ಅವುಗಳು ಅಸ್ಪಷ್ಟವಾಗಿದ್ದರೂ ಸಹ ಇಲ್ಲಿ ಉನ್ನತ ಮಟ್ಟವನ್ನು ಉತ್ಪಾದಿಸುವ ಕೆಲವು ಹೇಳಿಕೆ ಮಾರ್ಗಗಳಿವೆ ಏಕೆಂದರೆ ಸೇವೆಯ ನಂತರದ ಗ್ರಾಹಕರ ಗ್ರಹಿಕೆ ಮತ್ತು ಸೇವಾ ವಿತರಣಾ ಪ್ರಕ್ರಿಯೆಯನ್ನು ಒಟ್ಟಾಗಿ ಕಲ್ಪಿಸಿಕೊಳ್ಳಬೇಕು ಗ್ರಹಿಸಬೇಕು ಬೆಲೆಗಿಂತ ಉತ್ತಮವಾದದ್ದು ಎಂದು ಮೌಲ್ಯಮಾಪನ ಮಾಡಬೇಕು ಗ್ರಾಹಕರು ಪಾವತಿಸಿದ್ದಾರೆ ಮತ್ತು ಇತರ ಮಾನಿಟರಿಯಲ್ಲದ ಇತರ ವೆಚ್ಚ ಸೇವೆಯನ್ನು ಪಡೆದುಕೊಳ್ಳುವುದು ಆದ್ದರಿಂದ ನಿಮ್ಮ ಪಾರ್ಕಿಂಗ್ ಎಂದರೆ ನಿರ್ದಿಷ್ಟ ರೆಸ್ಟೋರೆಂಟ್ಗೆ ತಲುಪಲು ಸುಲಭ ಅಥವಾ ಗ್ರಾಹಕನು ಆಹಾರ ವಾತಾವರಣ ಸಂಗೀತ ಜನರ ವರ್ತನೆ ಮತ್ತು ಸೇವೆಯ ಎಲ್ಲದರ ಗ್ರಹಿಕೆಗಿಂತ ಕಡಿಮೆಯಿರಬೇಕಾದ ಎಲ್ಲವನ್ನೂ ಸೇವಿಸಿದ ನಂತರ ಪಾವತಿಸಿದ ಬೆಲೆಯಲ್ಲಿ ವಿತರಣಾ ಪ್ರಕ್ರಿಯೆಯಲ್ಲಿ ಇರುತ್ತದೆ ಆದ್ದರಿಂದ ಇದು ಇದಕ್ಕಿಂತ ಹೆಚ್ಚಿದ್ದರೆ ಆ ಕಾರ್ಯತಂತ್ರದ ನಿಯೋಜನೆಯಾಗಿ ಸ್ಪರ್ಧಾತ್ಮಕ ಸೇವಾ ತಂತ್ರ ಮತ್ತು ಸ್ಪರ್ಧಾತ್ಮಕ ಸೇವಾ ವ್ಯವಹಾರವನ್ನು ರಚಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂದು ನಮಗೆ ತಿಳಿಯುತ್ತದೆ